ನಾನು ಇಲ್ಲಿಯವರೆಗೂ ಕೇಳಿರುವ ಅನೇಕ ಪಾಯಿಂಟ್ಗಳು ಈ ಎಲ್ಲ ಆಲೋಚನೆಗಳನ್ನು ಮೊದಲನೆಯದಾಗಿ ತಿಳಿಸಿವೆ ನೀವು ಆ ಪ್ರದೇಶದಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು ಮತ್ತು ನಾವು ಎಲ್ಲಿ ಭಾವಿಸುತ್ತೇವೆ ನಿಮಗೆ ತಿಳಿದಿರುವುದು ನಿಮಗೆ ಯಾವಾಗ ಬೇಕು ಎಂದು ನಾವು ಭಾವೋದ್ರೇಕವು ಏನಾದರೂ ಆಗುತ್ತಿದೆ ಎಂದು ಹೇಳುತ್ತೇವೆ ಏಕೆಂದರೆ ಆ ಕಾಲದಲ್ಲಿ ನೀವು ಬಹಳ ಆಸಕ್ತಿ ಹೊಂದಿದ್ದೀರಿ ಮತ್ತು ನೀವು ಆ ಪ್ರದೇಶದಲ್ಲಿ ಆಸಕ್ತಿ ಹೊಂದಿರುವಿರಿ ಎಂದು ಗುರುತಿಸಿದ್ದೀರಿ ಆದುದರಿಂದ ಅದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ನೀವು ಆಸಕ್ತಿ ಹೊಂದಿರುವಿರಿ ಎಂದು ನೀವು ಭಾವಿಸುವ ಅನೇಕ ವಿಷಯಗಳು ಇವೆ ಆದರೆ ನಿಜವಾಗಿಯೂ ನಿಮ್ಮೊಂದಿಗೆ ಒಂದು ಸ್ವರಮೇಳವನ್ನು ಹೊಡೆಯುವ ಏನಾದರೂ ಇರುತ್ತದೆ ಹಾಗಾಗಿ ಅದು ನೀವು ಎತ್ತಿಕೊಳ್ಳುವ ಸಂಗತಿಯಾಗಿದೆ ಈ ಚರ್ಚೆಯ ಮೂಲಕ ಸಹ ಒಂದು ಸಾಮಾನ್ಯ ಅಂಗೀಕಾರವಿದೆ ಎಂದು ಸೂಚಿಸಿದೆ ವಿದ್ಯಾರ್ಥಿ ಸಮುದಾಯದಲ್ಲಿಯೂ ಮತ್ತು ಈಗಾಗಲೇ ಸಂಶೋಧಕರು ಮತ್ತು ಇನ್ನೂ ಮುಂತಾದ ಜನರನ್ನು ತಿಳಿದಿದೆ ಸಂಶೋಧನೆಯು ಸವಾಲಿನ ವಿಷಯವಾಗಿದೆ ಅಂದರೆ ಅದರಲ್ಲಿ ಬಹಳಷ್ಟು ಅಂಶಗಳು ಸವಾಲಿನವು ನಾವು ಸಂಶೋಧನೆಗೆ ಸಂಬಂಧಿಸಿದಂತೆ ನಾವು ಸಂಶೋಧನೆಯ ಬಗ್ಗೆ ಕಲಿಯುತ್ತಿದ್ದೇವೆ ಎಂಬುದು ಇದರ ಪ್ರಮುಖ ಕಾರಣವೆಂದು ನಾನು ಭಾವಿಸುತ್ತೇನೆ ವಿಶೇಷವಾಗಿ ಮೊದಲ ಬಾರಿಗೆ ಸಂಶೋಧಕರು ನೀವು ವಿದ್ಯಾರ್ಥಿಯಾಗಿ ಬಂದಾಗ ನೀವು ನಿಜವಾಗಿ ಇನ್ನೂ ಸಂಪೂರ್ಣವಾಗಿ ಇರಬಾರದು ನಿಮಗೆ ಗೊತ್ತಾ ಇಲ್ಲಿ ಎಲ್ಲವನ್ನೂ ಒಳಗೊಂಡಿರುವ ಬಗ್ಗೆ ತಿಳಿದಿರಿ ಮತ್ತು ನೀವು ಪ್ರಕ್ರಿಯೆಯ ಮೂಲಕ ಮುಂದುವರಿಸುತ್ತಾ ನೀವು ಪ್ರಕ್ರಿಯೆಯನ್ನು ಕಲಿಯುತ್ತಿದ್ದಾರೆ ಆದರೆ ನೀವು ಕೋರ್ಸ್ ಕೆಲಸ ಮಾಡುವಾಗ ನೀವು ಮೊದಲ ದರ್ಜೆ ಅಥವಾ ಮೊದಲ ಹಂತದ ನಂತರ ನೀವು ಕೋರ್ಸ್ ಕೆಲಸ ಮಾಡುತ್ತಿರುವಿರಿ ನೀವು ತರಗತಿಗಳನ್ನು ಮಾಡುತ್ತಿದ್ದೀರಿ ನೀವು ಪರೀಕ್ಷೆಗಳನ್ನು ಬರೆಯುತ್ತೀರಿ ನೀವು ಅಂಕಗಳನ್ನು ಪಡೆಯುತ್ತೀರಿ ಅದು ನಿಮಗೆ ತಿಳಿದಿರುವ ಮಾದರಿಯಾಗಿದೆ ನೀವು ನಿರ್ವಹಿಸುತ್ತಿರುವ ಒಂದು ಸಂಪೂರ್ಣವಾಗಿ ಹೊಸ ಮಾದರಿಯೆಂದರೆ ಇದು ನಿಮಗೆ ತಿಳಿದಿದೆ ನಿಮ್ಮ ಸ್ನಾತಕೋತ್ತರ ಪದವಿ ಅಥವಾ ನಿಮ್ಮ ಮೊದಲ ಸ್ನಾತಕೋತ್ತರ ಪದವಿಯನ್ನು ಹೀಗೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಆ ಕಾರಣದಿಂದಾಗಿ ಅದು ಸವಾಲು ಆಗುತ್ತಿದೆ ಏಕೆಂದರೆ ನೀವು ಎರಡೂ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ನಿಮಗೆ ಗೊತ್ತಾ ಪ್ರಕ್ರಿಯೆಯ ಮೂಲಕ ಹೋಗಿ ಮತ್ತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಿಮಗೆ ತಿಳಿದಿದೆ ಮತ್ತು ನಿಮ್ಮ ಮನಸ್ಸಿನ ಹಿಂಭಾಗದಲ್ಲಿ ಒಂದು ಪದವಿ ಪಡೆಯಲು ಉದ್ದೇಶವಿದೆ ಆಗ ಅದು ಮುಂದೆ ನಿಮ್ಮ ಮುಂದೆ ಮತ್ತು ಅದನ್ನು ಮಾಡುವ ಸಂಪೂರ್ಣ ಪ್ರಕ್ರಿಯೆ ನೀವು ಅನ್ವೇಷಿಸುವ ವಿಷಯ ಕೂಡಾ ಆದ್ದರಿಂದ ಅದಕ್ಕಾಗಿಯೇ ಇದು ಸವಾಲು ಮಾಡುವ ಕಾರಣಗಳಲ್ಲೊಂದಾಗಿದೆ ಮತ್ತು ನಾವು ಸಹ ಗಮನಸೆಳೆದಿದ್ದಾರೆ ಎಂದು ಇಲ್ಲಿ ತೊಡಗಿಸಿಕೊಂಡಿರುವ ಸಾಕಷ್ಟು ದಿನನಿತ್ಯದ ಕೆಲಸ ನೀವು ನೋಟ ಮೇಲೆ ಮಾಡಬಾರದು ನೀವು ಇಲ್ಲಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಎಲ್ಲೋ ಒಂದು ಸಂಶೋಧನಾ ಕಾರ್ಯಕ್ರಮಕ್ಕೆ ಬರುತ್ತಿದ್ದೀರಿ ಮತ್ತು ನಂತರ ನಿಮಗೆ ತಿಳಿದಿದೆ ಒಂದು ಉತ್ತಮ ಬೆಳಿಗ್ಗೆ ನೀವು ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಕಲ್ಪನೆಯನ್ನು ಪಡೆಯುತ್ತೀರಿ ಮತ್ತು ಅದು ಇಲ್ಲಿದೆ ನಿಮ್ಮ ಕೆಲಸವನ್ನು ಮಾಡಲಾಗುತ್ತದೆ ಅದು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಇದು ನಡೆಯುತ್ತಿರುವ ಬಹಳಷ್ಟು ದಿನನಿತ್ಯದ ಕೆಲಸವಾಗಿದೆ ನೀವು ನಿರಂತರ ಕೆಲಸವನ್ನು ಮಾಡಬೇಕಾಗುತ್ತದೆ ಮತ್ತು ಆ ದಿನನಿತ್ಯದ ಕೆಲಸದ ಮೇಲೆ ನಿರ್ಮಿಸುವುದು ನಿಮಗೆ ಗೊತ್ತಾ ನಿಮ್ಮ ಅನುಭವ ಹೆಚ್ಚಾಗುತ್ತದೆ ನಿಮ್ಮ ಅನುಭವವು ಮುಂದುವರಿಯುತ್ತದೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ ಆ ಪ್ರದೇಶದ ಒಳನೋಟಗಳು ಮುಂದುವರೆಯುವುದನ್ನು ಗುರುತಿಸುವುದು ಮತ್ತು ನೀವು ನಿಜವಾಗಿ ಆ ರಸ್ತೆಗಳನ್ನು ತಯಾರಿಸಲು ಪ್ರಾರಂಭಿಸಿದಾಗ ನೀವು ಹಿಂತಿರುಗಿ ಹೇಳಬಹುದು ನಿಮಗೆ ಗೊತ್ತಾ ಈಗ ಸಂಶೋಧನೆ ಮಾಡಲು ಪ್ರಾರಂಭಿಸುತ್ತಿದ್ದ ಆದ್ದರಿಂದ ನೀವು ಅರ್ಥಮಾಡಿಕೊಳ್ಳಬೇಕಾಗಿರುವ ಬಿಂದುವಾಗಿದೆ ಹಾಗಾಗಿ ನೀವು ಸಂಶೋಧನೆ ನೋಡಿದಾಗ ಸಹ ನೀವು ತಿಳಿದಿರುತ್ತೀರಿ ಮತ್ತು ಇತರರ ಮುಂದೆ ನೀವು ಹೇಗೆ ಚರ್ಚಿಸುತ್ತೀರಿ ಎಂಬ ದೃಷ್ಟಿಕೋನದಿಂದ ನೀವು ಹೇಳಿದಾಗ ನೀವು ಪ್ರಾಯೋಗಿಕ ಕೆಲಸ ಮಾಡುವಾಗ ಮತ್ತು ನೀವು ಡೇಟಾವನ್ನು ಸಂಗ್ರಹಿಸಿದಾಗ ನೀವು ಅದನ್ನು ಮಾಡುತ್ತಿರುವಿರಿ ಚರಂಡಿ ಡೇಟಾವನ್ನು ಸಂಗ್ರಹಿಸುವಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ನಿಮಗೆ ತಿಳಿದಿರುವ ಎಲ್ಲಾ ಹಾರ್ಡ್ ಕೆಲಸ ನೀವು ಇದನ್ನು ಚರ್ಚಿಸಿದಾಗ ಅದರಲ್ಲಿ ದೃಷ್ಟಿಕೋನವನ್ನು ಹಾಕಲು ಪ್ರಯತ್ನಿಸಿದಾಗ ನೀವು ಅದನ್ನು ಹೇಳಲು ಪ್ರಯತ್ನಿಸಿದಾಗ ನಿಮಗೆ ತಿಳಿದಿರುವ ಕಾರಣ ಪ್ರಯೋಗಗಳು ನಿರ್ದಿಷ್ಟ ಉತ್ತರವನ್ನು ನೀಡಿದ ಕಾರಣ ನೀವು ನಿಜವಾಗಿಯೂ ಸಂಶೋಧನೆ ಮಾಡುವಾಗ ವಿಶ್ಲೇಷಿಸಲು ಪ್ರಾರಂಭಿಸಿದಾಗ ಆ ಡೇಟಾ ಮತ್ತು ಅದರಲ್ಲಿ ಏನನ್ನಾದರೂ ತಿಳಿಸುತ್ತದೆ ಇದು ನೀವು ಕೇವಲ ಕೆಲವು ಪ್ಯಾರಾಮೀಟರ್ ಅನ್ನು ಹೆಚ್ಚಿಸಿದಾಗ ನಿರ್ದಿಷ್ಟ ಪ್ಯಾರಾಮೀಟರ್ ಹೆಚ್ಚಾಗುತ್ತದೆ ಎಂದು ನೀವು ಸರಳವಾಗಿ ಹೇಳುವಲ್ಲಿ ಹೆಚ್ಚು ಆದ್ದರಿಂದ ಇದು ಕೇವಲ ಡೇಟಾ ಆದರೆ ಏಕೆ ಹೆಚ್ಚುತ್ತಿದೆ ಎಂಬುದು ಸಂಶೋಧನೆಯು ಎಲ್ಲದರ ಬಗ್ಗೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ನಾವು ಏಕೆ ಹೇಳಿದ್ದೇವೆ ಎನ್ನುವುದರ ಬಗ್ಗೆ ಒಂದು ಅಂಶವೆಂದರೆ ಸವಾಲು ಎಂಬುದು ಅದರ ದೀರ್ಘಕಾಲೀನ ಮತ್ತು ಆವರ್ತಕ ಸ್ವಭಾವವಾಗಿದೆ ನಾನು ಎರಡನೇ ವರ್ಷ ಮೂರನೇ ವರ್ಷ ಪದವಿಪೂರ್ವ ವಿದ್ಯಾರ್ಥಿಗಳೊಂದಿಗೆ ನಾನು ಅನುಭವಿಸಲು ಪ್ರಯತ್ನಿಸಿದಾಗ ನಿಮಗೆ ಗೊತ್ತಿದೆ ನಾನು ಸಂಶೋಧನಾ ಯೋಜನೆಯೊಂದನ್ನು ಬಯಸುತ್ತೇನೆ ನೀವು ಪ್ರಾರಂಭಿಸಿದಾಗ ಏನಾಗುತ್ತದೆ ಕೋರ್ಸ್ ಕಲಿಕೆ ಇದೆ ಮತ್ತು ನೀವು ಹೊಸದನ್ನು ಮಾಡುತ್ತಿದ್ದೀರಿ ವಿಷಯಗಳು ಮತ್ತು ನೀವು ಕೆಲವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಬೇಗ ಅಥವಾ ನಂತರ ಮೂರು ವಾರಗಳ ಅಥವಾ ನಾಲ್ಕು ವಾರಗಳ ಸಾಲಿನ ಕೆಳಗೆ ನೀವು ಯಾವುದನ್ನಾದರೂ ಕೆಲಸ ಮಾಡದಿರಬಹುದು ಅಥವಾ ನೀವು ಪಡೆಯುವದರ ವಿರುದ್ಧವಾಗಿ ವಾಸ್ತವವಾಗಿ ಯೋಚಿಸಿರಬಹುದು ಮತ್ತು ಆ ಎಲ್ಲಾ ವಿಷಯಗಳು ಆದುದರಿಂದ ಆವರ್ತಕ ಪ್ರಕ್ರಿಯೆ ಆದ್ದರಿಂದ ಸಂಶೋಧನೆ ಎಲ್ಲಿಯಾದರೂ ನೀವು ನಿಜವಾಗಿಯೂ ನಿಮ್ಮ ನಿರೀಕ್ಷೆಗಳಿಲ್ಲದಿರುವ ವಿಷಯಗಳಿವೆ ಎಂದು ಕಂಡುಕೊಳ್ಳುವಿರಿ ಮತ್ತು ಅಲ್ಲಿ ನಾನು ಕಂಡುಕೊಂಡದ್ದು ಕೆಲವು ಹಂತದಲ್ಲಿ ವಿದ್ಯಾರ್ಥಿಗಳು ವಾಸ್ತವವಾಗಿ ಅದನ್ನು ರವಾನಿಸಬಹುದು ವಾಡಿಕೆಯಂತೆ ಹಿಂತಿರುಗಲು ನಿಮ್ಮ ಜ್ಞಾನವನ್ನು ಹಿಂತಿರುಗಿ ಮತ್ತು ಬೇರೆ ಯಾವುದನ್ನಾದರೂ ಯೋಚಿಸಲು ಪ್ರಯತ್ನಿಸಿ ನಂತರ ಆ ನಕಾರಾತ್ಮಕವಾಗಿ ಹಾದುಹೋಗಿರಿ ಮತ್ತು ನಂತರ ಮತ್ತೆ ಬನ್ನಿ ಆದ್ದರಿಂದ ದೊಡ್ಡ ಸ್ಪಿರಿಟ್ ಅದು ತುಂಬಾ ಸವಾಲಿನ ಸ್ಥಳವಾಗಿದೆ ಅರುಣ್ ಮುಂಚೆಯೇ ಹೇಳಿದಂತೆ ನೀವು ಮುಂದುವರೆಯಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಇದು ಮನಸ್ಸಿನಲ್ಲಿದೆ ಪ್ರೊಫೆಸರ್ ಅಭಿಜಿತ್ ಪಿ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಈ ಉಲ್ಲೇಖ ಟ್ಯಾಂಜಿರಾಲಾ ನಾನು ನೀವು ಕೆಲಸ ಮಾಡುತ್ತಿದ್ದಂತೆ ಮೊದಲೇ ಹೇಳಿದ ಫನಿ ಏನು ಹೇಳಬೇಕೆಂಬುದನ್ನು ಕೂಡಾ ನಾನು ಭಾವಿಸುತ್ತೇನೆ ಅಲ್ಪಾವಧಿಯ ಭಾಗದಲ್ಲಿ ಗಮನಹರಿಸುವುದಕ್ಕಾಗಿ ಗಮನವನ್ನು ಕೇಂದ್ರೀಕರಿಸುವುದು ಬಹಳ ಮುಖ್ಯ ದೊಡ್ಡ ಚಿತ್ರ ನೀವು ಕಡೆಗೆ ಕೆಲಸ ಮಾಡುತ್ತಿದ್ದೀರಿ ಮತ್ತು ಅದು ದೊಡ್ಡ ಚಿತ್ರದ ಸಂದರ್ಭದಲ್ಲಿ ನೀವು ಏನು ಎಂಬುದನ್ನು ತೋರಿಸುವುದಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ಫಲಿತಾಂಶವು ಎಲ್ಲಿ ಹೊಂದಿಕೊಳ್ಳುತ್ತದೆ ಇದು ನಿಜವಾಗಿಯೂ ದೊಡ್ಡ ಚಿತ್ರಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತಿದೆಯೇ ಅಥವಾ ಅದು ನಿಜವಾಗಿಯೂ ನಿಮ್ಮನ್ನು ದೂರ ತೆಗೆದುಕೊಂಡಿದೆಯೇ ಮತ್ತು ನಾನು ನಮೂದಿಸಬೇಕೆಂದಿರುವ ಇನ್ನೊಂದು ವಿಷಯವೆಂದರೆ ಸಂಶೋಧನೆಯಲ್ಲಿ ನೀವು ಸಮಸ್ಯೆಯ ವಿವರಣೆಯನ್ನು ಮನಸ್ಸಿನಲ್ಲಿ ಪ್ರಾರಂಭಿಸಬಹುದು ಮತ್ತು ನೀವು ಸಮಸ್ಯೆಯೊಂದಕ್ಕೆ ಕೆಲಸ ಮಾಡುತ್ತಿದ್ದೀರಿ ಸಮಸ್ಯೆಯನ್ನು ಪರಿಹರಿಸುವುದು ಅಗತ್ಯವಿರುವ ಅಥವಾ ಪ್ರಾಯಶಃ ಅಥವಾ ಸಮನಾಗಿರುವ ಯಾವುದೋ ಸಮಸ್ಯೆಯನ್ನು ನೀವು ಕಾಣಬಹುದು ಮುಖ್ಯವಾದ ಪ್ರಮಾಣ ಅಥವಾ ಪರಿಮಾಣವು ಬಹುಶಃ ಸಂಶೋಧನೆ ನಡೆಸುವುದರಲ್ಲಿ ಉಪಯುಕ್ತವಾಗಿದೆ ಅಂದರೆ ನಿಮ್ಮ ಸಮಸ್ಯೆ ವ್ಯಾಖ್ಯಾನವು ಹಾದಿಯುದ್ದಕ್ಕೂ ಬದಲಾವಣೆಗೆ ಒಳಗಾಗುತ್ತದೆ ಸಮಯದ ಕೆಲವು ಹಂತದಲ್ಲಿ ಪ್ರಾಯೋಗಿಕ ಕಾರಣಗಳಿಗಾಗಿ ನೀವು ಕೆಲಸ ಮಾಡುವ ಸಮಸ್ಯೆಯನ್ನು ನಿವಾರಿಸಬೇಕು ಆದರೆ ನಿಮ್ಮ ಕೆಲಸದ ಮೊದಲ ವರ್ಷದಲ್ಲಿ ಸಮಸ್ಯೆ ವ್ಯಾಖ್ಯಾನವು ಬದಲಾಗಬಹುದು ಮತ್ತು ನೀವು ಯೋಚಿಸಿದ ಕೆಲವು ವಿಷಯಗಳು ಅಲ್ಪವಾದ ನಿಜವಾಗಿಯೂ ಯಾರನ್ನೂ ಉದ್ದೇಶಿಸಿಲ್ಲ ಮತ್ತು ಅಲ್ಲಿ ಕೆಲಸ ಮಾಡಲು ಸಾಕಷ್ಟು ಇದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಅದು ನಿಮ್ಮ ಸ್ವಂತ ಸಂಶೋಧನೆಯ ಸಮಸ್ಯೆ ಮತ್ತು ಹೀಗೆ ಆಗಬಹುದು ಆದ್ದರಿಂದ ಆರಂಭಿಕ ವರ್ಷಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಯತೆ ಇರುತ್ತದೆ ಇದು ನಿಧಾನವಾಗಿ ಫ್ರೀಜ್ ಮಾಡಬೇಕಾಗುತ್ತದೆ ನೀವು ಐಸ್ಕ್ರೀಂ ಅನ್ನು ತಯಾರಿಸಲು ಪ್ರಾರಂಭಿಸಿದಂತೆಯೇ ಮತ್ತು ಅಂತಿಮವಾಗಿ ನೀವು ಐಸ್ ಕ್ರೀಮ್ನಂತೆ ಹೆಪ್ಪುಗಟ್ಟಿದ ಉತ್ಪನ್ನವನ್ನು ಹೊಂದಿದ್ದೀರಿ ನಿಮಗೆ ನಿಜವಾಗಿಯೂ ದ್ರವ ಸ್ಥಿತಿಯನ್ನು ಹೊಂದಿಲ್ಲ ಅಲ್ಲಿ ಒಂದು ಕರಗಿದ ರಾಜ್ಯವಿದೆ ನಂತರ ದ್ರವದ ಸ್ಥಿತಿ ಇದೆ ಮತ್ತು ನಂತರ ಘನ ಸ್ಥಿತಿ ಇದೆ ಇದು ಆ ರೀತಿಯಲ್ಲಿ ಹೋಗುತ್ತದೆ ಸರಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾವು ಇಲ್ಲಿಯವರೆಗೆ ಚರ್ಚಿಸುತ್ತಿದ್ದ ಕೆಲವು ಸಂಗತಿಗಳು JC ಬೋಸ್ನಿಂದ ಬಂದ ಈ ಉಲ್ಲೇಖದಲ್ಲಿ ಚೆನ್ನಾಗಿ ಸೆರೆಹಿಡಿಯಲ್ಪಟ್ಟಿದೆ ಮತ್ತು ಸರಳ ಪ್ರಯೋಗಾಲಯವು ಮನಸ್ಸು ಅಲ್ಲಿ ಭ್ರಾಂತಿಯ ನಂತರ ನಾವು ಸತ್ಯದ ಕಾನೂನುಗಳನ್ನು ಬಹಿರಂಗಪಡಿಸುತ್ತೇವೆ ಆದ್ದರಿಂದ ಅದು JC ಬೋಸ್ಗೆ ಕಾರಣವಾಗಿದೆ ಮತ್ತು ಈ ರೀತಿಯ ಪರಿಕಲ್ಪನೆಯನ್ನು ಹೊರತಂದಿದೆ ನಿಮಗೆ ಗೊತ್ತಿದೆ ನಾವು ಹೊಸ ವಿಷಯಗಳನ್ನು ನೋಡಲು ನಮ್ಮ ಮನಸ್ಸನ್ನು ಅನ್ವಯಿಸುತ್ತೇವೆ ಹೊಸ ರೀತಿಯಲ್ಲಿ ಮತ್ತು ಕಲಿಕೆಯೊಂದಿಗೆ ಬರಲು ಪ್ರಯತ್ನಿಸುತ್ತಿದ್ದೇವೆ ಆಗ ನಾವು ಅದನ್ನು ಮಾಡಬಹುದು ಇತರರಿಗೆ ತಿಳಿಸುತ್ತದೆ ನಾವು ಸಂಶೋಧನೆಯ ಪ್ರಾಪಂಚಿಕ ಅಂಶಗಳ ಬಗ್ಗೆ ಈ ಪ್ರಕ್ರಿಯೆಯ ಮೂಲಕ ಚರ್ಚಿಸಿದಂತೆ ನಾವು ಅಬಿಜಿತ್ನಿಂದ ಈ ಪ್ರತಿಕ್ರಿಯೆಯನ್ನು ಹೊಂದಿದ್ದೇವೆ ಅದು ಒಂದು ಚಕ್ರ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಆಗಾಗ್ಗೆ ನೀವು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಆರಂಭಿಕ ಪ್ರಯೋಗವು ಕೆಲಸ ಮಾಡಲು ಪ್ರಾರಂಭಿಸಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ನಂತರ ಎರಡು ಮೂರು ವಾರಗಳ ರಸ್ತೆ ಕೆಳಗೆ ಕೆಲಸ ಮಾಡುವುದಿಲ್ಲ ಎಂದು ನನಗೆ ತಿಳಿದಿದೆ ಮತ್ತು ನಾನು ಪದವಿಪೂರ್ವ ವಿದ್ಯಾರ್ಥಿ ಮೊದಲ ಬಾರಿಗೆ ಪ್ರಯೋಗಗಳನ್ನು ಪ್ರಯತ್ನಿಸುತ್ತಿರುವ ಹೇಳುವ ನಡುವಿನ ದೊಡ್ಡ ವ್ಯತ್ಯಾಸವಾಗಿದೆ ಎಂದು ಹೇಳಬಹುದು ಮತ್ತು ಹೆಚ್ಚು ಕಾಲಮಾನದ ಸಂಶೋಧಕರು ಹಾದುಹೋಗುವಂತೆ ಹೇಳುತ್ತಾರೆ ಮೊದಲ ಬಾರಿಗೆ ಸಂಶೋಧನೆ ನಡೆಸಿ ಅಥವಾ ಸಂಶೋಧನೆಗೆ ಹಾಜರಾಗುವ ವಿಶಿಷ್ಟ ಸ್ನಾತಕಪೂರ್ವ ವಿದ್ಯಾರ್ಥಿ ಸಂಪೂರ್ಣ ಪ್ರಯೋಗಗಳನ್ನು ಮಾಡುತ್ತಾರೆ ಮೊದಲ ಪ್ರಯೋಗಗಳ ವಿಫಲತೆಯು ವಿಫಲಗೊಳ್ಳುತ್ತದೆ ಮತ್ತು ಇಡೀ ಪ್ರಕ್ರಿಯೆಯು ಅರ್ಥಹೀನ ರೀತಿಯಲ್ಲಿ ಕಾಣುತ್ತದೆ ಇಡೀ ವ್ಯಾಯಾಮವು ಅರ್ಥಹೀನವಾಗಿದೆ ಈ ಪ್ರಕ್ರಿಯೆಯಲ್ಲಿ ಅನುಭವವನ್ನು ಹೊಂದಿದ್ದ ನಿಜವಾದ ಸಂಶೋಧಕರು ಇದು ನಿಮಗೆ ಸಂಭವಿಸುವ ಸಾಧ್ಯತೆಯಿದೆ ಎಂದು ಭಾವಿಸುತ್ತಾನೆ ಆದರೆ ನಿಮಗೆ ತಿಳಿದಿರುವ ತನ್ನ ಮೊದಲ ಪ್ರಯೋಗವು ಕೆಲಸ ಮಾಡಲಿಲ್ಲ ಮತ್ತು ಮತ್ತೆ ಕುಳಿತುಕೊಳ್ಳುತ್ತದೆ ಮತ್ತು ನಂತರ ಅದನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಸರಿ ನಾವು ಅದನ್ನು ಪಡೆದುಕೊಂಡಿದ್ದೆವು ಮತ್ತು ನಾವು ಬಯಸಿದ ರೀತಿಯಲ್ಲಿ ಹೋಗಲಿಲ್ಲ ಆದ್ದರಿಂದ ನಾವು ಎಲ್ಲಿಗೆ ಹೋಗಿದ್ದೇವೆ ಅಥವಾ ನಮ್ಮ ಮಾರ್ಗವನ್ನು ಮರುಸೃಷ್ಟಿಸಲು ನಾವು ಎಲ್ಲಿದೆ ನಾವು ಈಗ ಚರ್ಚಿಸಲು ಬಯಸುವ ವಿಷಯವೆಂದರೆ ನೀವು ಕೆಲಸವನ್ನು ಮಾಡುವಾಗ ನೀವು ಕೆಲಸವನ್ನು ಪ್ರಸ್ತುತಪಡಿಸುವಾಗ ಮತ್ತು ಇತರ ವ್ಯಕ್ತಿಗಳು ಅದರ ಅನುಭವವನ್ನು ಹೇಗೆ ಅನುಭವಿಸಿದ್ದಾರೆಂದು ಮಾಡುವಾಗ ಎರಡೂ ವೈಫಲ್ಯವನ್ನು ಎದುರಿಸುತ್ತಿದ್ದಾರೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ವಾಸ್ತವವಾಗಿ ನೀವು ಅದನ್ನು ನೋಡಿದರೆ ಹೆಚ್ಚಿನ ಸಂಶೋಧನಾ ವಿಧಾನಗಳ ಕೋರ್ಸ್ ನಿಮ್ಮ ಸಂಶೋಧನೆಯಿಂದ ಒಂದು ಮಾರ್ಗವನ್ನು ಹೊಂದಿರುವಂತಹ ವಿನ್ಯಾಸ ನೀವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತೀರಿ ನಂತರ ನೀವು ಸಮಸ್ಯೆಯನ್ನು ಗುರುತಿಸಿ ಸಮಸ್ಯೆಯ ಬಗ್ಗೆ ಕೆಲಸ ಮಾಡುತ್ತೀರಿ ನೀವು ಅದನ್ನು ಪರಿಹರಿಸುತ್ತೀರಿ ನಂತರ ನೀವು ಅದನ್ನು ಪ್ರಕಟಿಸಿ ಹೊರಬರಿರಿ ಕನಿಷ್ಠ ನನ್ನ ಅನುಭವದಲ್ಲಿ ನಾನು ಕೆಲವೇ ಸಮಸ್ಯೆಗಳನ್ನು ನೋಡಿದೆ ನೀವು ರೀತಿಯ ಯಾವುದೇ ಪ್ರದೇಶವನ್ನು ಗುರುತಿಸಲು ಕೆಲಸ ಪ್ರಾರಂಭಿಸಿ ನೀವು ಏನನ್ನಾದರೂ ಮಾಡಿದ್ದೀರಿ ನಂತರ ನೀವು ಏಕರೂಪವಾಗಿ ಪ್ರಗತಿ ಸಾಧಿಸಬಾರದು ನಂತರ ನೀವು ಬೇರೆ ಯಾವುದರ ಮೇಲೆ ಮುಗ್ಗರಿಸುತ್ತೀರಿ ನಂತರ ನೀವು ಬೇರೆ ಯಾವುದನ್ನಾದರೂ ಪ್ರಯತ್ನಿಸಿ ನಂತರ ನೀವು ಬೇರೆ ಪ್ರದೇಶವನ್ನು ನೋಡಿದರೆ ನೀವು ಕೆಲವು ಮಾತುಕತೆಗಳನ್ನು ಕೇಳುತ್ತೀರಿ ಯಾರಾದರೂ ಅದರ ಬಗ್ಗೆ ಮಾತನಾಡುತ್ತಿದ್ದೇನೆ ಅಥವಾ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಇದು ರೀತಿಯ ಯಾದೃಚ್ಛಿಕವಾಗಿ ಹೋಗುತ್ತದೆ ನನ್ನ ಸಹೋದ್ಯೋಗಿ ಇದ್ದಾನೆ ಅದು ತುಂಬಾ ಚೆನ್ನಾಗಿ ಹೇಳಿದಂತೆ ಸಂಶೋಧನೆ ಯಾದೃಚ್ಛಿಕ ವಾಕ್ ಆಗಿದೆ ಆದ್ದರಿಂದ ನೀವು ಆ ಶೈಲಿಯಲ್ಲಿ ನಡೆಸುವಾಗ ಅಲ್ಲಿ ವಿಫಲತೆ ಇರುತ್ತದೆ ಮತ್ತು ನೀವು ಅದನ್ನು ನಿರೀಕ್ಷಿಸಬೇಕು ಅಂದರೆ ಇದು ಜನರಿಗೆ ತಿಳಿದಿಲ್ಲ ಆದರೆ ಅದು ವ್ಯವಹರಿಸುವಾಗ ಕಷ್ಟವಾಗುತ್ತದೆ ಬಹುಶಃ ಆರಂಭಿಕ ಹಂತಗಳಲ್ಲಿ ನೀವು ಅದನ್ನು ಸ್ವಲ್ಪಮಟ್ಟಿಗೆ ನಿಭಾಯಿಸಬಹುದು ಏಕೆಂದರೆ ನೀವು ಅದನ್ನು ನಿಜವಾಗಿಯೂ ಪ್ರಕಟಿಸಲಿಲ್ಲ ಆದರೆ ನೀವು ಕೆಲಸವನ್ನು ಪ್ರಕಟಿಸಲು ಪ್ರಯತ್ನಿಸಿದಾಗ ಅಲ್ಲಿಯೂ ವಿಷಯಗಳನ್ನು ತಿರಸ್ಕರಿಸಲಾಗುತ್ತದೆ ನೀವು ಮೊದಲ ಬಾರಿಗೆ ನಿಮ್ಮ ಕೆಲಸವನ್ನು ಸಲ್ಲಿಸಿದರೆ ಹೆಚ್ಚಿನ ಸಂಭವನೀಯತೆಯನ್ನು ತಿರಸ್ಕರಿಸಲಾಗುವುದು ಏಕೆಂದರೆ ನೀವು ಬೇರೊಬ್ಬರಿಗೆ ಏನನ್ನಾದರೂ ತಿಳಿಸಲು ಪ್ರಯತ್ನಿಸುತ್ತಿದ್ದೀರಿ ಮೊದಲ ಬಾರಿಗೆ ನೀವು ಏನನ್ನಾದರೂ ಬರೆಯುತ್ತಿದ್ದೀರಿ ಅದು ಆ ರೀತಿ ಸಂಭವಿಸುತ್ತದೆ ಮತ್ತು ನೀವು ಅದನ್ನು ನಿರೀಕ್ಷಿಸಬೇಕಾಗಿದೆ ಈ ಕಲ್ಪನೆಯು ಇದಕ್ಕೆ ಪ್ರತಿಕ್ರಿಯಿಸಲು ಎರಡು ವಿಧಾನಗಳಿವೆ ಯಾವುದೋ ತಿರಸ್ಕರಿಸಿದಾಗ ಅಥವಾ ಏನಾದರೂ ಕೆಲಸ ಮಾಡದಿದ್ದಲ್ಲಿ ನೀವು ಸಂಪೂರ್ಣವಾಗಿ ನಿರುತ್ಸಾಹಗೊಳ್ಳಬಹುದು ಅಥವಾ ನೀವು ಅದನ್ನು ಎಸೆಯಬಹುದು ಅಥವಾ ನೀವು ಸಂಪೂರ್ಣ ಹೋರಾಟವನ್ನು ಪಡೆಯಬಹುದು ಹೇಳುವುದು ಈ ವ್ಯಕ್ತಿಯು ಅಸಂಬದ್ಧವಾಗಿ ಮಾತನಾಡುತ್ತಿಲ್ಲ ಇತ್ಯಾದಿ ಆದ್ದರಿಂದ ನೀವು ಉತ್ತಮ ಮಧ್ಯದ ಮಾರ್ಗವನ್ನು ಹೊಡೆಯಬೇಕು ನೀವು ಏನು ಸಾಧ್ಯವೋ ಅದನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ವೈಫಲ್ಯವನ್ನು ಪಡೆಯಲು ನೀವು ಬಳಸಬಹುದಾದ ಸಂಶೋಧನೆಯ ಒಂದು ದೊಡ್ಡ ಪ್ರಯೋಜನವೆಂದರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಆರಂಭಿಕ ಊಹೆಗಳನ್ನು ನೀವು ಬದಲಾಯಿಸಬೇಕು ಇದನ್ನು ಮಾಡಲು ನಿಮಗೆ ಅನುಮತಿಸಲಾಗಿದೆ ಇದು ಪಠ್ಯ ಪುಸ್ತಕ ಸಮಸ್ಯೆ ಅಲ್ಲ ಅಲ್ಲಿ ಪರಿಸ್ಥಿತಿಗಳು ನೀಡಲಾಗಿದೆ ಮತ್ತು ನೀವು ಉತ್ತರವನ್ನು ಸರಿಯಾಗಿ ಪಡೆಯಬೇಕು ನೀವು ಪ್ರಶ್ನೆಗಳನ್ನು ಬದಲಿಸಿಕೊಳ್ಳಬಹುದು ಆದ್ದರಿಂದ ಆಗಾಗ್ಗೆ ಆ ಸಮಯದಲ್ಲಿ ಜನರು ತಪ್ಪಿಸಿಕೊಳ್ಳುತ್ತಾರೆ ನೀವು ಕೆಲವು ಊಹೆಗಳನ್ನು ಬದಲಾಯಿಸುತ್ತೀರಿ ನೀವು ಅಪ್ಲಿಕೇಶನ್ ಅನ್ನು ಬದಲಿಸಿದರೆ ನಿಮ್ಮ ವೈಫಲ್ಯವೂ ಯಶಸ್ವಿಯಾಗಲು ನೀವು ಅನೇಕ ವಿಷಯಗಳನ್ನು ಬದಲಾಯಿಸಬಹುದು ಪ್ರೊಫೆಸರ್ ಅರುಣ್ ಕೆ ಟ್ಯಾಂಗಿರಾಲಾ ಇದು ಒಂದು ಕೀವರ್ಡ್ ಕೆಲವೇ ನಿಮಿಷಗಳ ಹಿಂದೆ ನನ್ನ ಮನಸ್ಸಿನಲ್ಲಿ ರಿಂಗ್ ಮಾಡುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಪ್ರತಿ ಸಂಶೋಧನಾ ಕಾರ್ಯವು ಕೆಲವು ಊಹೆಗಳನ್ನು ಆಧರಿಸಿದೆ ಯಾವುದೇ ಊಹೆಗಳಿಲ್ಲದೆ ಯಾವುದೇ ಸಂಶೋಧನಾ ಕಾರ್ಯಗಳಿಲ್ಲ ಮತ್ತು ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ನೀವು ಮಾಡಿದ ಊಹೆಗಳ ಬಗ್ಗೆ ಮೊದಲು ತಿಳಿದಿರಲಿ ನೀವು ಸಮಸ್ಯೆಯನ್ನು ಪರಿಹರಿಸುತ್ತಿರುವ ಚೌಕಟ್ಟಿನ ಕಾರ್ಯವಾಗಿದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಗಿರಾಲಾ ಆ ಊಹೆಗಳು ತುಂಬಾ ನಿರ್ಬಂಧಿತವಾಗಿದೆಯೇ ಎಂದು ನೀವೇ ಕೇಳಿಕೊಳ್ಳಿ ಅಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಅನ್ವಯಿಸುತ್ತದೆ ಮತ್ತು ನೀವು ಕೇವಲ ಆ ಊಹೆಗಳನ್ನು ಕಲ್ಪಿಸಿಕೊಂಡಿದ್ದೀರಾ ಅಥವಾ ಈ ಫ್ರೇಮ್ ಕಾರ್ಯಕ್ಕೆ ಬಿದ್ದ ಅನೇಕ ಸಮಸ್ಯೆಗಳನ್ನು ನೀವು ನಿಜವಾಗಿಯೂ ಕಂಡುಕೊಳ್ಳುತ್ತೀರಾ ಆದ್ದರಿಂದ ನಿಮ್ಮ ಊಹೆ ತುಂಬಾ ನಿರ್ಬಂಧಿತವಾಗಿರಬಾರದು ನಿಮ್ಮ ಕಲ್ಪನೆಗಳು ತುಂಬಾ ನಿರ್ಬಂಧಿತವಲ್ಲ ಮತ್ತು ನಿಮ್ಮ ಫಲಿತಾಂಶಗಳು ಊಹೆಗಳೊಂದಿಗೆ ಸ್ಥಿರವಾಗಿರುತ್ತವೆ ತನಕ ಆ ಸಂದರ್ಭದಲ್ಲಿ ಅಲ್ಲದೇ ನೀವು ಸಂಪೂರ್ಣವಾಗಿ ಚೆನ್ನಾಗಿರುತ್ತೀರಿ ಮತ್ತು ವೈಫಲ್ಯಗಳು ಖಂಡಿತವಾಗಿಯೂ ಸಂಭವಿಸಬಹುದೆಂದು ನಾನು ಭಾವಿಸುತ್ತೇನೆ ಮತ್ತು ಅವರು ವಿವಿಧ ಹಂತಗಳಲ್ಲಿ ಸಂಭವಿಸಬಹುದು ಆಂಡ್ರ್ಯೂ ಹೇಳಿದಂತೆ ಅದು ಪ್ರಕಟಣೆಯ ಹಂತದಲ್ಲಿರಬಹುದು ಅಥವಾ ಅಬಿಜತ್ ಹೇಳಿದಂತೆ ನಿಮ್ಮ ಸ್ವಂತ ಆವಿಷ್ಕಾರದಲ್ಲಿರಬಹುದು ನಿಮ್ಮ ನಿರೀಕ್ಷೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಏನಾದರೂ ನಿಮ್ಮ ಅಂತಃಸ್ಫುರಣೆ ಸಂಭವಿಸಬಹುದು ಆದರೆ ಸಂಶೋಧನೆಯಲ್ಲಿ ಯಶಸ್ಸು ಅಥವಾ ವೈಫಲ್ಯ ಯಾವುದು ಮುಖ್ಯ ಏನು ನೀವು ನಿರೀಕ್ಷಿಸುತ್ತೀರಿ ಮತ್ತು ನೀವು ಕಂಡುಹಿಡಿದಿದ್ದೀರಿ ಮತ್ತು ಅದನ್ನು ನಿಮ್ಮ ಖಾತೆಗೆ ತೆಗೆದುಕೊಂಡು ಘನ ಆವಿಷ್ಕಾರದೊಂದಿಗೆ ಪ್ರಶ್ನಿಸಿದಾಗ ಘನ ಉತ್ತರದೊಂದಿಗೆ ಏನಾದರೂ ಇಲ್ಲ ಎಂದು ನೆನಪಿಡಿ ಕೆಲವು ಸಿದ್ಧಾಂತಕ್ಕೆ ಯಾವುದೇ ಪುರಾವೆಗಳು ಅಸ್ತಿತ್ವದಲ್ಲಿಲ್ಲ ಅಥವಾ ಕೆಲವು ಪರಿಣಾಮವಾಗಿಯೂ ಸಹ ಒಂದು ದೊಡ್ಡ ಫಲಿತಾಂಶವೆಂದು ಹೇಳುತ್ತಿದ್ದಾರೆ ಅದು ನಕಾರಾತ್ಮಕ ಹಂತದಲ್ಲಿ ತೆಗೆದುಕೊಳ್ಳಬಾರದು ಮತ್ತೆ ವೈಫಲ್ಯಗಳು ಬಹಳ ಮುಖ್ಯವಾಗಿದೆ ಆದರೆ ಮುಖ್ಯವಾಗಿ ನಾನು ಏನು ಹೇಳುತ್ತಿದ್ದೇನೆಂದರೆ ನೀವು ಫಲಿತಾಂಶವನ್ನು ಪಡೆದಾಗ ವಿಮರ್ಶಕರು ನಿರಾಕರಣೆಗಳನ್ನು ತಪ್ಪಿಸಲು ಮತ್ತು ಅದರಲ್ಲಿ ನಡೆಯಲು ಸಾಧ್ಯವಾಗುವಂತೆ ನಿಮ್ಮ ಫಲಿತಾಂಶವನ್ನು ಮೊದಲಿಗೆ ನೀವು ಮನವರಿಕೆ ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ ಅದು ಪ್ರಮುಖ ವಿಷಯ ಅನೇಕ ಬಾರಿ ನಾವು ವಿಭಿನ್ನ ವಿದ್ಯಾರ್ಥಿಗಳನ್ನು ಕಾಣುತ್ತೇವೆಕೆಲವು ವಿದ್ಯಾರ್ಥಿಗಳು ಫಲಿತಾಂಶಗಳ ಬಗ್ಗೆ ಖಚಿತವಾಗಿಲ್ಲ ಮತ್ತು ಹೌದು ಇದು ಸರಿಯಾಗಿದೆಯೆಂಬುದನ್ನು ಮನವರಿಕೆ ಮಾಡಲು ಸಲಹೆಗಾರನು ನಿಜವಾಗಿಯೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿದೆ ಮತ್ತು ವಿದ್ಯಾರ್ಥಿ ಪಿ ಡಿ ವಿದ್ಯಾರ್ಥಿ ಸಂಶೋಧಕರು ಯಾವುದೇ ಫಲಿತಾಂಶವನ್ನು ಹೊಂದಿಲ್ಲ ಎಂದು ಸಲಹೆಗಾರರಿಗೆ ಮನವರಿಕೆಯಾದರೆ ಸಲಹೆಗಾರನು ಹೇಳುತ್ತಿಲ್ಲವಾದರೂ ಸಹ ಆದ್ದರಿಂದ ನಿಮ್ಮ ಪರಿಣಾಮವು ಏನೆಂಬುದನ್ನು ದೃಢೀಕರಿಸುವುದು ಬಹಳ ಮುಖ್ಯ ಮತ್ತು ಅದು ನಿಮ್ಮ ಅಂತಃಪ್ರಜ್ಞೆಯ ಸಂಯೋಜನೆ ಮತ್ತು ನೀವು ಅನುಸರಿಸಿದ ವಿಧಾನ ಮತ್ತು ಸಹಜವಾಗಿ ಊರ್ಜಿತಗೊಳಿಸುವಿಕೆಯೊಂದಿಗೆ ಅಗತ್ಯವಿದೆ ಮೂರು ವಿಷಯಗಳಿವೆ ಅಂತಃಸ್ರಾವ ನಂತರ ಶೋಧನೆ ಮತ್ತು ಊರ್ಜಿತಗೊಳಿಸುವಿಕೆ ಇವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದರೆ ನಿಮ್ಮ ಫಲಿತಾಂಶದ ಬಗ್ಗೆ ನೀವು ಮನವರಿಕೆ ಮಾಡಿಕೊಳ್ಳಬಹುದು ಮತ್ತು ಅದು ಇತರ ವ್ಯಕ್ತಿಯನ್ನು ಮನವೊಲಿಸುವ ವಿಷಯವಾಗಿದೆ ಆದರೆ ವೈಫಲ್ಯಗಳೊಂದಿಗೆ ವ್ಯವಹರಿಸುವಾಗ ಮುಖ್ಯವಾಗಿದೆ ಮತ್ತು ವೈಫಲ್ಯಗಳು ಕಡೆಗೆ ಸಂಭವಿಸುತ್ತವೆ ನೀವು ವೈಫಲ್ಯವೆಂದು ಕರೆಯುವಂತಹದು ನೀವು ಮೊದಲು ವೈಫಲ್ಯವನ್ನು ವ್ಯಾಖ್ಯಾನಿಸಬೇಕು ಆದರೆ ಜನರು ವೈಫಲ್ಯ ಎಂದು ಕರೆಯುತ್ತಾರೆ ಮತ್ತು ಅದು ನಿಮ್ಮ ಪದವಿ ಅಂತ್ಯದ ವೇಳೆ ಅಥವಾ ನಿರೀಕ್ಷಿತ ಅವಧಿ ನಂತರ ಹೌದು ಹೇಳಲು ಹೆಚ್ಚು ಕಷ್ಟ ಮತ್ತು ಸಲಹೆಗಾರರು ಮೆತ್ತೆಯೊಂದರಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದ್ದಾರೆ ಮತ್ತು ಆರಾಮವನ್ನು ನೀಡುವ ಮೂಲಕ ಮತ್ತು ಸರಿಯಾದ ದಿಕ್ಕಿನಲ್ಲಿ ಸಲಹೆಯನ್ನು ನೀಡುವುದರಲ್ಲಿ ನಾನು ಯೋಚಿಸುತ್ತೇನೆ ವಾಸ್ತವವಾಗಿ ಕೆಲವೊಮ್ಮೆ ಕಲ್ಪನೆಯ ಬದಲಾವಣೆಯೊಂದಿಗೆ ನಿಮ್ಮ ವೈಫಲ್ಯವನ್ನು ಯಶಸ್ವಿಯಾಗಿ ಪರಿವರ್ತಿಸಬಹುದು ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೌದು ವೈಫಲ್ಯವು ವಿವಿಧ ರೀತಿಗಳಲ್ಲಿ ಇರುತ್ತದೆ ನನ್ನ ಪ್ರಕಾರ ನನ್ನ ಪಿಎಚ್ಡಿ ಸಲಹೆಗಾರನೊಂದಿಗೆ ನಾನು ಹೊಂದಿದ್ದ ಒಂದು ಉದಾಹರಣೆ ನಾನು ಎರಡು ಪುಟ ಸಾರಾಂಶ ವರದಿಯನ್ನು ಬರೆದಿದ್ದೇನೆ ಮತ್ತು ಇದು ಪುನರಾವರ್ತನೆ ಮತ್ತು ಮೊದಲ ಮೂರನೆಯ ನಾಲ್ಕನೇ ಪುನರಾವರ್ತನೆ ಮತ್ತು ನಂತರ ನಾವು ಮತ್ತೊಮ್ಮೆ ಭೇಟಿಯಾದರು ಮತ್ತು ಮತ್ತೊಮ್ಮೆ ಅವರು ಏನನ್ನಾದರೂ ಸೂಚಿಸಿದರು ಆದ್ದರಿಂದ ನಾನು ವಿಫಲವಾದ ಒಂದು ಅರ್ಥದಲ್ಲಿ ಅಲ್ಲಿ ನಾನು ಕಿರಿಕಿರಿಯನ್ನು ಪಡೆಯುತ್ತಿದ್ದೇನೆ ಮತ್ತು ಅದು ಅಲ್ಲಿಯೇ ಅವನು ಅದನ್ನು ನೋಡಲು ಹೇಳಿದ್ದಾನೆ ಇದು ಅಲ್ಲ ಬಗ್ಗೆ ಕಿರಿಕಿರಿಯುಂಟುಮಾಡುವ ಯಾವುದೋ ಹಾಗಾದರೆ ಹಾಗಾದರೆ ನೀವು ಮತ್ತೆ ಅದನ್ನು ಮುಂದುವರೆಸಿದರೆ ಮತ್ತು ನಾನು ಹೇಳುವ ಪ್ರಕ್ರಿಯೆಯಿಂದ ಏನನ್ನಾದರೂ ನನಗೆ ಕಲಿಯೋಣ ಏಳನೆಯ ಮತ್ತು ಎಂಟನೇ ಪುನರಾವರ್ತನೆ ಅಂತಿಮವಾಗಿ ನಾನು ಆ ವರದಿಯನ್ನು ಬರೆಯಲು ಸಾಧ್ಯವಾಯಿತು ಸಂಶೋಧಕರಾಗಿರುವುದರ ಬಗ್ಗೆ ನನ್ನ ನಿರೀಕ್ಷೆಯ ಆಧಾರದ ಮೇಲೆ ಆದ್ದರಿಂದ ಮತ್ತೆ ವಿಫಲವಾದ ಒಂದು ಅರ್ಥವಿತ್ತು ಆದರೆ ಹೇಗಾದರೂ ನಾನು ಮುಂದುವರೆಯುವ ಮೂಲಕ ಹೊರಬರಲು ಸಾಧ್ಯವಾಯಿತು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ನಾವು ನಿಮ್ಮ ಬಗ್ಗೆ ಮಾತನಾಡುವಾಗ ಪ್ರಕಟಣೆಗಾಗಿ ಒಂದು ಕಾಗದದಲ್ಲಿ ಕಳುಹಿಸುವಾಗ ಅದನ್ನು ಮತ್ತೆ ತಿರಸ್ಕರಿಸಲಾಗುವುದು ಮತ್ತು ನಾನು ಈ ಅಂಶಗಳ ಬಗ್ಗೆ ಈಗಾಗಲೇ ಕೆಲವು ಕಾಮೆಂಟ್ಗಳಿವೆ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನೀವು ತೆರೆದುಕೊಳ್ಳಬೇಕು ಅಂದರೆ ನೀವು ಆತ್ಮವಿಶ್ವಾಸದಿಂದ ಇರಬೇಕೆಂದು ನಾನು ಸಲಹೆ ನೀಡುವುದಿಲ್ಲ ಆದರೆ ನೀವು ತೆರೆದುಕೊಳ್ಳಬೇಕಾದ ವಿಷಯವೆಂದರೆ ಕಾಗದವನ್ನು ನೋಡಿದ ತಜ್ಞರು ಸರಿಯಾಗಿಲ್ಲದಿರಬಹುದು ಆದ್ದರಿಂದ ಅವರು ಕಳುಹಿಸುತ್ತಾರೆ ಅವರು ಕೆಲವು ದೃಷ್ಟಿಕೋನದಿಂದ ಕ್ಷೇತ್ರದ ಬಗ್ಗೆ ತಮ್ಮದೇ ಆದ ಜ್ಞಾನ ಮತ್ತು ಇತರ ವಿಷಯಗಳ ಬಗ್ಗೆ ತಮ್ಮ ಆಲೋಚನೆಗಳನ್ನು ನೋಡುತ್ತಾರೆ ಆ ಪ್ರದೇಶದಲ್ಲಿನ ಮುಖ್ಯವಾದದ್ದು ಮತ್ತು ಮುಖ್ಯವಲ್ಲವೆಂಬುದು ಅವರ ಕಲ್ಪನೆ ಸಾಧ್ಯವಾದಷ್ಟು ಅವರ ಕಲ್ಪನೆ ಸಾಧ್ಯವಾಗಿಲ್ಲ ಇತ್ಯಾದಿ ಅವರು ನಿಮ್ಮ ಕಾಗದವನ್ನು ನೋಡಲು ಮತ್ತು ಮೌಲ್ಯಮಾಪನ ಮಾಡುವಾಗ ಅವರು ಬಹಳಷ್ಟು ಪ್ರಕ್ರಿಯೆಗಳನ್ನು ತರುತ್ತಿದ್ದಾರೆ ಆದ್ದರಿಂದ ಜರ್ನಲ್ ನಿಂದ ವಿಮರ್ಶೆಯನ್ನು ನೀವು ಪಡೆದಾಗ ನಿಮಗೆ ತಿಳಿದಿರುವ ಜರ್ನಲ್ ಸಂಪರ್ಕಿಸಿದ ಕೆಲವು ವಿಭಿನ್ನ ವಿಮರ್ಶಕರು ಅವರು ಯಾವಾಗಲೂ ಸರಿಯಾಗಿರುವುದು ಅನಿವಾರ್ಯವಲ್ಲ ಆದ್ದರಿಂದ ವಿಮರ್ಶೆಯನ್ನು ಬಹಿರಂಗವಾಗಿ ನೋಡಲು ಮುಕ್ತವಾಗಿರಿ ಅದು ಹೇಳಿದ್ದರೂ ಸಹ ನೀವು ವಿಮರ್ಶೆಯನ್ನು ಸ್ವೀಕರಿಸಿದಾಗ ನಾವು ಈ ಕಾಗದವನ್ನು ಸ್ವೀಕರಿಸುವುದಿಲ್ಲ ಅದು ಮಾನದಂಡಗಳಿಗೆ ಅಲ್ಲ ಅಥವಾ ಯಾವುದೋ ಅದರ ಬಗ್ಗೆ ಸರಿಯಾಗಿಲ್ಲ ನೀವು ಓದುತ್ತಿದ್ದೀರಿ ಕೇವಲ ಮೂರು ಜನರಲ್ಲಿ ಇಬ್ಬರು ಅದು ಸರಿಯಾಗಿದೆಯೆಂದು ಹೇಳಿದರು ಆದ್ದರಿಂದ ಇದು ಸರಿಯಾಗಿಲ್ಲ ಎಂದರ್ಥ ಆದ್ದರಿಂದ ನೀವು ಸರಿಯಿರುವುದನ್ನು ವರದಿ ಮಾಡುವ ಸ್ವತಂತ್ರ ಮೌಲ್ಯಮಾಪನವನ್ನು ಮಾಡಿ ಆದ್ದರಿಂದ ನೀವು ಅದನ್ನು ನೋಡಿದರೆ ನೀವು ಅದನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತೀರಿ ಮತ್ತು ಅದು ನಿಮಗೆ ಅರ್ಥವಾಗುತ್ತದೆಯೇ ಎಂದು ಅವರು ಹೇಳುತ್ತಾರೆ ಅವರು ಏನು ಹೇಳುತ್ತಿದ್ದಾರೆಂಬುದನ್ನು ನೀವು ಒಪ್ಪಿಕೊಳ್ಳುತ್ತೀರಾ ಅಥವಾ ಅವರು ನಿಜವಾಗಿಯೂ ಪಾಯಿಂಟ್ ಅನ್ನು ಕಳೆದುಕೊಂಡಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸವನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ನಿಮಗೆ ಗೊತ್ತಾ ಪುನಃ ಭೇಟಿ ನೀಡಬೇಕು ನೀವು ಸರಿಯಾದ ರೀತಿಯ ಹಿನ್ನೆಲೆಯನ್ನು ನೀಡಬೇಕಾಗಬಹುದು ಇದರಿಂದಾಗಿ ನೀವು ಅದನ್ನು ಇನ್ನೊಂದು ಜರ್ನಲ್ಗೆ ಕಳುಹಿಸಿದಾಗ ವಿಮರ್ಶಕನು ಅದೇ ಸ್ಪರ್ಶಕ್ಕೆ ಹೋಗುವುದಿಲ್ಲ ನೀವು ಅವುಗಳನ್ನು ಸೂಕ್ತವಾಗಿ ತಯಾರಿಸುತ್ತಿರುವಿರಿ ಆದ್ದರಿಂದ ಅವರು ನಿಮ್ಮ ಚಿಂತನೆಯ ರೇಖೆಯಲ್ಲಿ ನಿರ್ದೇಶಿಸಲ್ಪಡುತ್ತಾರೆ ಆದ್ದರಿಂದ ನೀವು ಅದನ್ನು ನೋಡಬೇಕಾದ ಮಾರ್ಗವಾಗಿದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ವೈಫಲ್ಯವನ್ನು ಎದುರಿಸುವ ಪ್ರಮುಖ ಅಂಶವು ಅದರ ಬಗ್ಗೆ ಮಾತನಾಡಲು ಸಾಧ್ಯವಾಗುತ್ತದೆ ಮತ್ತು ಅಂತಹ ಸಹಾಯವು ಅಲ್ಲಿರುವ ಸ್ಥಳಗಳ ಹಲವಾರು ವಿಧಗಳಿವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಿಮ್ಮ ಸ್ವಂತ ಸ್ನೇಹಿತರು ಮೊದಲು ನೀವು ಮಾತನಾಡಬಹುದು ನಿಮ್ಮ ಸ್ವಂತ ಪ್ರಯೋಗಾಲಯಗಳು ಅಥವಾ ನಿಮ್ಮ ಸಲಹೆಗಾರ ಹಾಗಾಗಿ ನಂತರದ ದಿನಗಳಲ್ಲಿ ನಾವು ಚರ್ಚಿಸುವಂತಹ ಒಂದು ಪ್ರಮುಖವಾದ ಅಂಶವಿದೆ ಇದು ಪೀರ್ ಸಮುದಾಯವನ್ನು ಸಹ ಗುರುತಿಸುತ್ತದೆ ಆದ್ದರಿಂದ ನಾವು ಸ್ವಲ್ಪ ಸಮಯದ ನಂತರ ನಮ್ಮ ಭಾಷಣದಲ್ಲಿ ಬರುತ್ತೇವೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾನು ಇಲ್ಲಿ ಹೊರಗೆ ತರಲು ಬಯಸುವ ಒಂದು ಅಂಶವೆಂದರೆ ನೀವು ಸಂಶೋಧನಾ ಪತ್ರಿಕೆಗಳನ್ನು ಓದಿದಾಗ ಮತ್ತೊಮ್ಮೆ ಮತ್ತು ನೀವು ಹೇಳುವ ಈ ವಿಷಯದ ಭಾಗವಾಗಿ ನಿಮಗೆ ತಿಳಿದಿದೆ ಕೆಲವು ಸಾಹಿತ್ಯ ಸಮೀಕ್ಷೆ ಮತ್ತು ಹೀಗೆ ಮಾಡಬೇಕು ಆ ಪೇಪರ್ಗಳು ಹೆಚ್ಚಾಗಿ ಸಾಮಾನ್ಯವಾಗಿ ಯಾವಾಗಲೂ ಆ ಪೇಪರ್ಗಳನ್ನು ಬಹಳ ವ್ಯವಸ್ಥಿತ ಮತ್ತು ಅನುಕ್ರಮವಾಗಿ ಪ್ರಸ್ತುತಪಡಿಸಲಾಗುತ್ತದೆ ಸರಿ ಮತ್ತು ನೀವು ಆ ಪೇಪರ್ಗಳನ್ನು ಓದಿದಾಗ ಮೊದಲ ಬಾರಿ ಸಂಶೋಧಕರಾಗಿರುತ್ತೀರಿ ಮತ್ತು ನೀವು ಮಾಡುವ ಕೆಲಸವನ್ನು ನೀವು ಯೋಚಿಸುತ್ತೀರಿ ಲ್ಯಾಬ್ ನೀವು ನಿಜಕ್ಕೂ ಕೆಟ್ಟದ್ದನ್ನು ಅನುಭವಿಸುತ್ತೀರಿ ಏಕೆಂದರೆ ಅವರು ಅದನ್ನು ಮಾಡುತ್ತಿರುವ ಅನುಕ್ರಮದ ಮಟ್ಟದಲ್ಲಿ ನೀವು ಏನು ಮಾಡುತ್ತಿಲ್ಲ ಈಗ ಬಹಳ ವ್ಯವಸ್ಥಿತವಾಗಿ ಅವರು ಮೂರು ನಾಲ್ಕು ವಿಷಯಗಳನ್ನು ಮಾಡಿದ್ದಾರೆ ಅವರು ಕೆಲಸ ಮಾಡಲು ಅಗತ್ಯವಿರುವ ಒಂದು ನಿರ್ದಿಷ್ಟ ವಸ್ತುಗಳ ಸಂಯೋಜನೆಯನ್ನು ಅವರು ವ್ಯವಸ್ಥಿತವಾಗಿ ಗುರುತಿಸಿದ್ದಾರೆ ಮತ್ತು ಅವರು 25 ಪ್ರಯೋಗಗಳನ್ನು ಮಾತ್ರ ನಿಮಗೆ ತಿಳಿದಿದ್ದಾರೆ ಇದರಿಂದ ಅವರು ಬಹಳ ಉತ್ತಮ ಜೋಡಿ ಗ್ರಾಫ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ಇದರಿಂದ ಅವರು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ಒಂದು ಪ್ರದೇಶವು ಗರಿಷ್ಠವಾಗಿದೆ ಅವರು ನಿಮಗೆ ಉತ್ತರವನ್ನು ನೀಡುತ್ತಾರೆ ಆದ್ದರಿಂದ ಇದು ಬಹಳ ಚೆನ್ನಾಗಿ ಕಾಗದದಲ್ಲಿ ಪ್ರಸ್ತುತಪಡಿಸಲಾಗಿದೆ ಸತ್ಯವು ಅನೇಕ ಸಂದರ್ಭಗಳಲ್ಲಿ ಅದು ನಿಜವಾಗಿ ಹೇಗೆ ಸಂಭವಿಸಿತು ಎನ್ನುವುದು ಅಲ್ಲ ಆದ್ದರಿಂದ ನೀವು ಪ್ರಸ್ತುತ ಹಾದುಹೋಗುವ ಅದೇ ರೀತಿಯ ಹತಾಶೆಯ ಮೂಲಕವೂ ಅವರು ಹೋಗುತ್ತಿದ್ದರು ಅವರು ವಿವಿಧ ವಿಭಿನ್ನ ಮಾದರಿಗಳನ್ನು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವುಗಳಲ್ಲಿ ಅನೇಕವುಗಳು ಅವರಿಗೆ ಸಂಪೂರ್ಣವಾಗಿ ಸ್ಪರ್ಶನೀಯ ಫಲಿತಾಂಶಗಳನ್ನು ನೀಡುತ್ತಿವೆ ಅಥವಾ ಎಲ್ಲ ರೀತಿಯಲ್ಲೂ ತೋರಿಸುತ್ತಿಲ್ಲ ಆ ನಿರ್ದಿಷ್ಟ ನಿಯತಾಂಕಕ್ಕೆ ಪ್ರಸ್ತುತತೆ ಅವರು ಅನ್ವೇಷಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರು ಅದರಿಂದ ಏನನ್ನಾದರೂ ಕಲಿಯುತ್ತಾರೆ ಬಹುಶಃ ಅವರು ಕೆಲಸ ಮಾಡದಿರುವ ವ್ಯವಸ್ಥೆಯನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಅವರು ಸಿಸ್ಟಮ್ ಅನ್ನು ಬದಲಿಸುತ್ತಾರೆ ಮತ್ತು ಮುಂದುವರಿಯುತ್ತಾರೆ ಆದ್ದರಿಂದ ಅವರು ಪ್ರಕಟಿಸಿದ ಕಾಗದದಲ್ಲಿ 45 ವ್ಯವಸ್ಥೆಗಳನ್ನು ನಾವು ನೋಡಿದ್ದೇವೆ ಎಂದು ಅವುಗಳು ಸಾಮಾನ್ಯವಾಗಿ ಹೇಳುತ್ತಿಲ್ಲ ಅವುಗಳಲ್ಲಿ 39 ವಿಫಲವಾಗಿವೆ ಅವುಗಳಲ್ಲಿ 6 ಮಾತ್ರ ಆಸಕ್ತಿದಾಯಕವಾಗಿದ್ದವು ಮತ್ತು ಆ 6 ವಿಫಲವಾದ ಸಂಶೋಧನೆಯ ಎಲ್ಲಾ ಗ್ರಾಫ್ಗಳನ್ನು ಅವರು ನಿಮಗೆ ತೋರಿಸುವುದಿಲ್ಲ ಅವರು ನಿರ್ಲಕ್ಷಿಸಿ ಅವರು ಕೇವಲ 6 ಆ ಕೆಲಸವನ್ನು ಮತ್ತು ಅದನ್ನು ಅಂತಿಮವಾಗಿ ತಾರ್ಕಿಕವಾಗಿ ತಲುಪಿದ ತೀರ್ಮಾನಕ್ಕೆ ಕಾರಣವಾಗುವ ಕ್ರಮದಲ್ಲಿ ತೋರಿಸುತ್ತಾರೆ ಆದರೆ ಪ್ರತಿ ಕಾಗದದ ಹಿಂದೆ ಕೆಲಸ ಮಾಡದ ಮಾದರಿಗಳ ವಿಷಯದಲ್ಲಿ ಬಹಳಷ್ಟು ವೈಫಲ್ಯವಿದೆ ವಿಶ್ಲೇಷಣೆಯ ವಿಷಯದಲ್ಲಿ ತಪ್ಪಾಗಿದೆ ತಪ್ಪಾಗಿರುವ ಪ್ರಾಯೋಗಿಕ ಸೆಟಪ್ಗಳು ಪ್ರಾಯೋಗಿಕವಾಗಿರಬಹುದು ಎಲ್ಲವೂ ವರದಿಯಾಗುವುದಿಲ್ಲ ಹಾಗಾಗಿ ನೀವು ಪ್ರಯೋಗಾಲಯದಲ್ಲಿ ಏನನ್ನು ಅನುಭವಿಸುತ್ತೀರಿ ಎಂಬುದು ಹೊಸದು ಅಲ್ಲ ಪ್ರತಿಯೊಬ್ಬರು ಪ್ರಯೋಗಾಲಯದಲ್ಲಿ ಇದೇ ವಿಷಯವನ್ನು ಅನುಭವಿಸುತ್ತಾರೆ ನಾನು ಉಪಕರಣಗಳು ವಿಫಲಗೊಳ್ಳುತ್ತದೆ ಪ್ರಯೋಗಗಳು ತಪ್ಪಾಗಿ ಹೋಗುತ್ತವೆ ಎಂದರ್ಥ ನಾವು ಅದರೊಂದಿಗೆ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಾನು ಬಯಸುವ ವಿಷಯ ಟ್ಯಾಂಜಿರಾಲಾ ನಾನು ನೀಡಲು ಬಯಸಿದ ಸಾದೃಶ್ಯವನ್ನು ನೀವು ಹೊಂದಿದ್ದೀರಾ ನೀವು ಒಬ್ಬರ ಸ್ಥಳಕ್ಕೆ ಹೋದಾಗ ಆ ವ್ಯಕ್ತಿಯು ನಿಮಗೆ ಹೊಸ ಭಕ್ಷ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾನೆ ನಾನು ಸಾದೃಶ್ಯಗಳನ್ನು ಕಂಡುಕೊಂಡಿದ್ದೇನೆ ಮತ್ತು ನೀವು ಅದನ್ನು ನಿಜವಾಗಿಯೂ ಇಷ್ಟಪಡುತ್ತೀರಿ ಭಕ್ಷ್ಯ ಮತ್ತು ಇದು ತುಂಬಾ ಚೆನ್ನಾಗಿ ಅಲಂಕೃತಗೊಂಡಿದೆ ಮತ್ತು ನೀವು ಪಾಕವಿಧಾನವನ್ನು ಕೇಳಿದಾಗ ಬಹಳ ವಿವರವಾದ ಮತ್ತು ಅನುಕ್ರಮವಾಗಿ ನೀಡಿದ ಸೂಚನೆಗಳ ಪಟ್ಟಿ ಇದೆ ಮತ್ತು ಆ ವ್ಯಕ್ತಿಯು ಅದನ್ನು ಅನುಸರಿಸುತ್ತಿದ್ದಾನೆಂದು ನೀವು ನಿಜವಾಗಿಯೂ ಭಾವಿಸುತ್ತೀರಿ ಅದು ಅನುಭವದಿಂದ ಹೊರಬಂದಿದೆ ಈ ರೀತಿಯ ಹತ್ತು ಭಕ್ಷ್ಯಗಳು ಮೊದಲು ಸುಟ್ಟುಹೋದವು ಎಂದು ಅಡುಗೆ ನಿಮಗೆ ಹೇಳುವುದಿಲ್ಲ ಇದು ಪ್ರಸ್ತುತಪಡಿಸಲಾದ ಹನ್ನೊಂದನೆಯದು ಮತ್ತು ಆ ಹನ್ನೊಂದನೆಯದರ ಅನುಭವದಿಂದಾಗಿ ಈ ಹನ್ನೊಂದನೆಯದು ಯಶಸ್ಸು ಮತ್ತು ನಿಸ್ಸಂಶಯವಾಗಿ ಯಾರೂ ಅದನ್ನು ಪ್ರಸ್ತುತಪಡಿಸಲು ಬಯಸುತ್ತಾರೆ ಏಕೆಂದರೆ ಕೆಲವೊಮ್ಮೆ ಇದು ಸೂಕ್ತವಲ್ಲ ಮತ್ತು ಬಹುಶಃ ಅದು ನಿಮ್ಮನ್ನು ಕೆಟ್ಟ ಬೆಳಕಿನಲ್ಲಿ ಹಾಕುತ್ತದೆ ಆದರೆ ಮುಖ್ಯವಾಗಿ ಓದುಗರ ಪ್ರಯೋಜನ ಮತ್ತು ಪ್ರೇಕ್ಷಕರಿಗೆ ಯಾವಾಗಲೂ ಕಾಗದವನ್ನು ಒಂದು ಸುಸಂಬದ್ಧ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಏಕೆಂದರೆ ನೀವು ಅದನ್ನು ಪತ್ತೆಹಚ್ಚುವ ಮೂಲಕ ಹೋದ ಅದೇ ಚಿತ್ರಹಿಂಸೆ ಮೂಲಕ ರೀಡರ್ ಹೋಗಲು ಬಯಸುವುದಿಲ್ಲ ಹಾಗಾಗಿ ಪ್ರತಾಪ್ ಮಾಡುವ ಒಂದು ಮುಖ್ಯವಾದ ಅಂಶವೆಂದು ನಾನು ಭಾವಿಸುತ್ತೇನೆ ಮತ್ತು ಅದು ಏನು ಹೇಳುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಕಾಗದವನ್ನು ಮಾತ್ರ ಓದಬೇಕು ಆದರೆ ಅವರು ನಿಜವಾಗಿ ತಲುಪಿದ ಅನುಕ್ರಮವನ್ನು ಅನುಕರಿಸುವಂತಿಲ್ಲ ಅವರು ಫಲಿತಾಂಶವನ್ನು ತಲುಪಲು ಬಳಸುತ್ತಿದ್ದರು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಫಾನಿಕುಮಾರ್ ನಾವು ಸಂಶೋಧನಾ ಪತ್ರಿಕೆಯೊಂದನ್ನು ಓದಿದಾಗ ನಾವು ಮೊದಲ ಸಾಲಿನಿಂದ ಕೊನೆಯ ಸಾಲಿನಲ್ಲಿ ಅನುಕ್ರಮವಾಗಿ ಓದುವುದಿಲ್ಲ ಎಂದರ್ಥ ಅಲ್ಲಿ ಹೊಸದಾಗಿರುವುದನ್ನು ನಾವು ನಿಜವಾಗಿ ನೋಡಬಹುದು ಆ ವ್ಯಕ್ತಿಯು ಏನು ಮಾಡಿದ್ದಾನೆ ಎಂಬುದನ್ನು ನಾನು ಮೌಲ್ಯೀಕರಿಸಲು ಮಾಡಬೇಕಾದುದು ಮತ್ತು ನಾನು ಏನು ವಿಸ್ತರಿಸಬಹುದು ಆದ್ದರಿಂದ ಕಾಗದದ ಓದುವಿಕೆಯು ಅದೇ ರೀತಿಯ ಅನುಕ್ರಮದಲ್ಲಿ ಬರೆಯಲ್ಪಟ್ಟಿಲ್ಲ ಮತ್ತು ಆಗಾಗ್ಗೆ ವಾಸ್ತವವಾಗಿ ನಾವು ಆ ಕಾಗದದಲ್ಲಿ ಇರುವ ಪ್ರತಿಯೊಂದು ವಿವರವನ್ನು ನಾವು ಅನುಸರಿಸಬೇಕೆ ಎಂದು ನಾವು ಭಾವಿಸಬೇಕಾಗಿದೆ ಅವರು ನಾನು ನಿರ್ಮಿಸುವಂತಹ ಯಾವುದನ್ನಾದರೂ ಒಳ್ಳೆಯದು ಹಾಗಾಗಿ ನಾವು ಕೆಲವು ರೀತಿಯ ಫಿಲೋಲಾಜಿಕಲ್ ವಿಧಾನವನ್ನು ತೆಗೆದುಕೊಳ್ಳುತ್ತೇವೆ ಎಂದು ನಾನು ನಂಬಿದ್ದೇನೆ ಈ ಪರಿಸ್ಥಿತಿಗಳನ್ನು ನಾನು ಕಲಿತುಕೊಳ್ಳಬೇಕು ಎತ್ತಿಕೊಂಡು ನನ್ನ ಕಲ್ಪನೆಗಾಗಿ ನಾನು ಹೋಗಿ ಮೌಲ್ಯೀಕರಿಸಬಹುದು ಮತ್ತು ನಂತರ ಸಾಬೀತುಪಡಿಸಲು ಬಯಸುವ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಪ್ಪು ಪೆಟ್ಟಿಗೆಯ ವಿಧಾನವು ಏನಾದರೂ ಇದೆ ನಾವು ಪ್ರತಿಯೊಂದು ವಿವರವನ್ನು ತಿಳಿದುಕೊಳ್ಳಬೇಕಾಗಿಲ್ಲ ಆದರೆ ಅದೇ ಸಮಯದಲ್ಲಿ ನಾವು ವಿವರಗಳ ಪ್ರಾಮುಖ್ಯತೆಯನ್ನು ದೂರ ತಳ್ಳುವ ಅಗತ್ಯವಿಲ್ಲ ಆದ್ದರಿಂದ ಅಗತ್ಯವಿರುವ ಎಲ್ಲ ವಿವರಗಳಿಗೆ ನಾವು ಬರಬೇಕು ಆದರೆ ಊಹೆಗಳೊಂದಿಗೆ ನಾವು ಮುಂದುವರೆಯಲು ಸಾಧ್ಯವಾಗುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಇದು ನಿಜ ಹಾಗಾಗಿ ಸಂಶೋಧನೆಯೊಂದನ್ನು ಪ್ರಾರಂಭಿಸಿರುವ ಹೊಸ ಸಂಶೋಧಕನ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೇನೆ ಮತ್ತು ನಿಮ್ಮ ಸಂಶೋಧನೆಯನ್ನು ಪ್ರಾರಂಭಿಸಲು ಒಂದು ಉತ್ತಮ ಮಾರ್ಗವೆಂದರೆ ನಾವು ಹೊರಬರುವುದು ಮತ್ತು ಒಮ್ಮೆ ನೀವು ಪ್ರದೇಶ ಮತ್ತು ಪ್ರದೇಶವನ್ನು ನಿರ್ಧರಿಸಿದರೆ ಒಮ್ಮೆ ಹೋಗಿ ಮತ್ತು ಆ ಪ್ರದೇಶದಲ್ಲಿ ಇತ್ತೀಚಿನ ಏನು ನಡೆಯುತ್ತಿದೆ ಎಂಬುದನ್ನು ನೋಡಿ ಪ್ರೊಫೆಸರ್ ಅರುಣ್ ತಂಗಿರಾಲಾ ಚಕ್ರವನ್ನು ಮರುಶೋಧಿಸುವುದಿಲ್ಲ ಪ್ರೊಫೆಸರ್ ಆಂಡ್ರ್ಯೂ ಥಾಂಗಾರಾಜ್ ಹೋಗಿ ಇತ್ತೀಚಿನ ಸಮ್ಮೇಳನಗಳನ್ನು ನೋಡಿ ಪ್ರಕಟವಾದ ಯಾವುದು ಇತ್ತೀಚಿನ ಸಮ್ಮೇಳನ ಏನು ಮಾತನಾಡುತ್ತಿದೆ ಮತ್ತು ನಂತರ ನೀವು ಕೆಲವು ಕಾರಣಕ್ಕಾಗಿ ನೀವು ಇಷ್ಟಪಡುವ ಒಂದು ಕಾಗದವನ್ನು ಆಯ್ಕೆ ಮಾಡಿ ಮತ್ತು ಗಮನಹರಿಸಬೇಕಾದ ಮೊದಲ ವಿಷಯ ನಾನು ನೀವು ಕಾಗದವನ್ನು ಓದಿದಾಗ ಪರಿಣಾಮವಾಗಿ ಆಧಾರಿತವಾಗಿದೆ ಎಂದು ನಂಬಿ ಈ ವ್ಯಕ್ತಿಯು ಅದೇ ಫಲಿತಾಂಶವನ್ನು ಹೇಗೆ ಪುನರಾವರ್ತಿಸಬಹುದು ಅದು ಸಾಧ್ಯವೇ ನಿಮ್ಮ ಪರಿಸ್ಥಿತಿಗಳು ಅದನ್ನು ಮಾಡಲು ನಿಮಗೆ ಅನುಮತಿಸದಿದ್ದರೆ ನೀವು ಅದನ್ನು ಗಮನಿಸಬಾರದು ನೀವು ಇತರ ಕಡೆಗೆ ಹೋಗಬೇಕು ಟ್ಯಾಂಗಿರಾಲಾ ಅದು ಯಾವಾಗಲೂ ಒಂದು ಪ್ರಯೋಜನವಾಗಿದೆ ನೀವು ಫಲಿತಾಂಶವನ್ನು ಸಂತಾನೋತ್ಪತ್ತಿ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಜಿರಾಲ ಒಂದು ನಿಜಕ್ಕೂ ಇದು ಎಲ್ಲಾ ನಿಟ್ ಬಿಟ್ಗಳೊಂದಿಗೆ ಪರಿಚಿತರಾಗಲು ಸಹಾಯ ಮಾಡುತ್ತದೆ ಮತ್ತು ಇತರ ಸಂಶೋಧಕರು ತಪ್ಪು ಮಾಡಿದ್ದಾರೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಗಿರಾಲಾ ಉದ್ದೇಶಪೂರ್ವಕವಾಗಿ ಕೋರ್ಸ್ ಇಲ್ಲ ಆಶಾದಾಯಕವಾಗಿಲ್ಲ ಆದರೆ ಅದನ್ನು ನೋಡಿದೆ ಮತ್ತು ನೀವು ಬಹುಶಃ ಅದನ್ನು ಮಾಡಲು ಅವಕಾಶವಿದೆ ಯಾವಾಗಲೂ ಮರೆಯದಿರಿ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಸಾಕಷ್ಟು ಸಂಕೀರ್ಣತೆಗಳಿವೆ ಎಂದು ಖಚಿತವಾಗಿ ಖಚಿತಪಡಿಸಿದ್ದಾರೆ ಪ್ರತಿ ಸಂಶೋಧಕರು ಶಾಶ್ವತವಾಗಿ ಹೊಸದನ್ನು ಕಂಡುಹಿಡುತ್ತಾ ಇರುತ್ತಾರೆ ಅದು ನಾನು ನಂಬುವದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಮತ್ತು ವಾಸ್ತವವಾಗಿ ನೀವು ಪರಿಣಾಮವಾಗಿ ಆಧಾರಿತವಾಗಿದ್ದಾಗ ನಿಮ್ಮ ಕೆಲಸವನ್ನು ಮಾಡುವ ಬಗ್ಗೆಯೂ ನೀವು ಹೆಚ್ಚು ಚೆನ್ನಾಗಿ ಭಾವಿಸುತ್ತೀರಿ ನೀವು ಏನನ್ನಾದರೂ ಮಾಡುತ್ತಿದ್ದೀರಿ ನಾನು ಓದುವ ಮತ್ತು ಓದಲು ಮತ್ತು ಓದಲು ಮಾತ್ರವಲ್ಲ ಆದ್ದರಿಂದ ಅನೇಕ ಆರಂಭಿಕ ಸಂಶೋಧಕರು ಈ ಬಲೆಗೆ ಸೇರುತ್ತಾರೆ ಅವರು ಆ ಫಲಿತಾಂಶವನ್ನು ಪುನರಾವರ್ತಿಸುವ ಮೊದಲು ಆ ಕಾಗದದಲ್ಲಿ ಬಳಸಲಾಗುವ ಪ್ರತಿಯೊಂದು ಸಾಧನ ಅಥವಾ ತಂತ್ರಜ್ಞಾನದ ಎಲ್ಲಾ ಮೂಲಭೂತ ಅಂಶಗಳನ್ನು ಅವರು ತಿಳಿಯಬೇಕು ಅದು ನಿಜವಾಗಿಯೂ ಅಗತ್ಯವಿಲ್ಲ ಟ್ಯಾಂಗಿರಾಲಾ ಅದಕ್ಕಾಗಿಯೇ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನಾವೆಲ್ಲರೂ ಶಿಶುಗಳಾಗಿದ್ದಾಗ ಮಗುವನ್ನು ನೋಡುತ್ತೇವೆ ನಾನು ಹೇಗೆ ಕ್ರಾಲ್ ಮಾಡುವುದು ಮತ್ತು ನಡೆದುಕೊಂಡು ಹೋಗಬೇಕೆಂದು ಕಲಿತಿದ್ದನ್ನು ನಾವು ನಿಜವಾಗಿಯೂ ಹೇಳಲಿಲ್ಲ ತದನಂತರ ತಿನ್ನಲು ಹೇಗೆ ಕಲಿತರು ಅಥವಾ ಪ್ರತಿಕ್ರಮದಲ್ಲಿ ಒಂದು ವಸ್ತು ಹೇಗೆ ತಿನ್ನಬೇಕು ಹೇಗೆ ಕ್ರಾಲ್ ಮಾಡುವುದು ಹೇಗೆ ಹಿಸುಕು ಮಾಡುವುದು ಒಂದೇ ಸಮಯದಲ್ಲಿ ಎಲ್ಲವನ್ನೂ ಕಿರಿಚುವುದು ಹೇಗೆ ಮತ್ತು ಅನುಕ್ರಮವಾಗಿ ಇದು ನಡೆಯುತ್ತಿಲ್ಲ ಎಂಬುದನ್ನು ನಾನು ಹೇಗೆ ಆರಿಸಬೇಕೆಂದು ಪ್ರಯತ್ನಿಸುತ್ತಿದ್ದೇನೆ ಒಂದು ನಿರ್ದಿಷ್ಟ ಹಂತದ ಆಚೆಗೆ ನಾನು ಓದುತ್ತೇನೆ ಓದುವ ಅಗತ್ಯಕ್ಕಿಂತ ಹೆಚ್ಚಾಗಿ ಸಮಾನಾಂತರ ಕ್ರಿಯೆಯಂತೆ ನಡೆಯಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಇದು ನಿಜ ಮತ್ತು ನಿಮ್ಮ ಫಲಿತಾಂಶವು ಆಧಾರಿತವಾಗಿದ್ದಾಗ ಆ ಫಲಿತಾಂಶವನ್ನು ಹೇಗೆ ಪಡೆಯುವುದು ಎಂದು ನೀವು ಲೆಕ್ಕಾಚಾರ ಮಾಡಿದ ನಂತರ ನೀವು ಏನು ಮಾಡಬಹುದೆಂದು ನಿಮಗೆ ಟ್ವೀಕ್ಗಳು ತಿಳಿಯುತ್ತದೆ ಟ್ಯಾಂಗಿರಾಲ ಟ್ರೂ ಮತ್ತು ಮತ್ತಷ್ಟು ಓದಿ ಯಾವ ವಸ್ತು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಆದ್ದರಿಂದ ನೀವು ಕಾಗದದ ದೊಡ್ಡ ತುಂಡುಗಳನ್ನು ನಿರ್ಲಕ್ಷಿಸಿ ಎಲ್ಲಿಂದಲಾದರೂ ಪಡೆಯಲು ಭಾವಿಸುತ್ತೀರಿ ಎಂದು ಅರ್ಥವಲ್ಲ ನಿಮಗೆ ಗೊತ್ತಿದೆ ಟ್ಯಾಂಗಿರಾಲ ರೈಟ್ ರೈಟ್ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಸಂತಾನೋತ್ಪತ್ತಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಆ ಕಾಗದದ ಬಗ್ಗೆ ನೀವು ತಿಳಿದಿರಬೇಕು ಕಾಗದದ ಪ್ರಮುಖ ಅಂಶಗಳು ಆ ಪರಿಣಾಮವನ್ನು ಪಡೆಯುವಲ್ಲಿ ಸಹಾಯ ಮಾಡುತ್ತವೆ ನಿಮಗೆ ತಿಳಿದಿರಬೇಕು ಮತ್ತು ನೀವು ಅವುಗಳನ್ನು ಬಹಳ ಆಳವಾಗಿ ತಿಳಿದುಕೊಳ್ಳಬೇಕು ಕೇವಲ ನಂತರ ನೀವು ನವೀನ ಮತ್ತು ಆ ಸ್ವಲ್ಪ ಸರಿಹೊಂದಿಸುತ್ತದೆ ಮಾಡಬಹುದು ಟ್ಯಾಂಗಿರಾಲ ಟ್ರೂ ವಾಸ್ತವವಾಗಿ ಆರಂಭಿಕ ಹಂತಗಳಲ್ಲಿ ಮತ್ತು ರೀತಿಯ ಸ್ಪಷ್ಟತೆ ತೆರೆದಿಡುತ್ತದೆ ಎಂದು ಮಬ್ಬು ಸಾಕಷ್ಟು ತೆರವುಗೊಳಿಸುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಜಿರಾಲ ನೀವು ನೋಡಿದಿರಿ ನಿಮ್ಮ ದಿಕ್ಕಿನಲ್ಲಿ ಏನು ಯಾವ ವಸ್ತು ಓದುವುದು ಮತ್ತು ನಿಮ್ಮ ಕಲಿಕೆಯು ಹೆಚ್ಚು ಸಂದರ್ಭೋಚಿತವಾಗಿರುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಗಿರಾಲ ಆದ್ದರಿಂದ ಯಾವ ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಬೇಕೆಂದು ಅಥವಾ ಯಾವ ಸಂಶೋಧನಾ ಪತ್ರಿಕೆಯು ಓದಲು ಮತ್ತು ವಾಸ್ತವವಾಗಿ ಮುಂದಿನ ಲೇಖನಗಳನ್ನು ಹೇಗೆ ಓದುವುದು ಎಂದು ನಿಮಗೆ ತಿಳಿದಿದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಸರಿ